ಹಾಗಾದರೆ ಇದು ಹಳೆಯದಾದ ಪೈಪರ್ ಸೂಪರ್ ಕಬ್ 18 150 ವಿಮಾನ ಆಗಿದೆ ನೀವು ಫ್ಯೂಸೆಲಾಜ್ ಗಮನಿಸಿದರೆ ಇದು ಟ್ರಸ್ ರೀತಿ ಫ್ಯೂಸೆಲಾಜ್ ಆಗಿದೆ ಅದರಲ್ಲಿ ಹಲವಾರು ನಳಿಕೆಗಳು ಇವೆ ಇಂತಹ ನಳಿಕೆಗಳು ಎರಡು ರೀತಿಯ ಅಂದರೆ ಟೆನ್ಶನ್ ಮತ್ತು ಕಂಪ್ರೆಷನ್ ಬಲವನ್ನು ನೋಡಿಕೊಳ್ಳುತ್ತದೆ ಇವು ಲಂಬವಾದ ಸದಸ್ಯ ಆಗಿದ್ದು ಇವುಗಳನ್ನು ಲಾಂಜಿರೋನ ಎನ್ನುತ್ತಾರೆ ಇವುಗಳ ಮಧ್ಯದಲ್ಲಿ ಕೆಲವೊಂದು ಸದಸ್ಯಗಳನ್ನು ಲಂಬವಾಗಿ ಉಪಯೋಗಿಸುತ್ತಾರೆ ಅವುಗಳನ್ನು ಸ್ಟ್ರಿಂಜರ್ ಎನ್ನುತ್ತಾರೆ ಹಲವಾರು ಸ್ಟ್ರಿಂಜರ್ ಉಪಯೋಗಿಸುತ್ತಾರೆ ಲಾಂಜಿರೋನ ಕಡಿಮೆ ಸಂಖ್ಯೆಯಲ್ಲಿ ಉಪಯೋಗಿಸುತ್ತಾರೆ ಒಂದು ವಿಮಾನ ಅಂಗವು ಹಲವಾರು ಭಾಗಗಳನ್ನು ಹೊಂದಿರುತ್ತವೆ ಅವುಗಳನ್ನು ಸಂರಚನ ಅಂಗಗಳು ಎನ್ನುತ್ತೇವೆ ಅವುಗಳಲ್ಲಿ ಸ್ಟ್ರಿಂಜರ್ ಲಾಂಜಿರೋನ ರಿಬ್ಸ್ ಬಲ್ಕ್ ಹೆಡ್ ಮುಂತಾದವು ಇರುತ್ತವೆ ಫ್ಯೂಸೆಲಾಜ್ ವಿಮಾನಿನ ಪ್ರಮುಖವಾದಂತಹ ಸಂರಚನೆ ಅಥವಾ ಭಾಗವಾಗಿರುತ್ತದೆ ಇದು ಸರಕುಗಳನ್ನು ನಿಯಂತ್ರಣ ವಸ್ತುಗಳನ್ನು ಪ್ರಯಾಣಿಕರನ್ನು ಹಾಗೂ ಇನ್ನಿತರೆ ವಸ್ತುಗಳನ್ನು ಇಡಲು ಜಾಗವನ್ನು ನೀಡುತ್ತದೆ ಒಂದೇ ಇಂಜಿನ್ ಇರುವಂತಹ ವಿಮಾನಿನಲ್ಲಿ ಇದು ಶಕ್ತಿ ಸ್ಥಾವರ ಕೂಡ ಹೊಂದಿರುತ್ತದೆ ಹಲವಾರು ಇಂಜಿನ್ ಇರುವಂತಹ ವಿಮಾನಿನಲ್ಲಿ ಇಂಜಿನ್ಗಳು ಫ್ಯೂಸೆಲಾಜ್ಗೆ ಅಂಟಿಕೊಂಡು ಅಥವಾ ರೆಕ್ಕೆಯ ಸಂರಚನೆಯ ಮೇಲೆ ಇರುತ್ತವೆ ಸಾಮಾನ್ಯವಾಗಿ ಇಲ್ಲಿ ಎರಡು ಪ್ರಕಾರದ ಫ್ಯೂಸೆಲಾಜ್ ತಯಾರಿಸಬಹುದು ಒಂದು ಟ್ರಸ್ ರೀತಿ ಹಾಗೂ ಇನ್ನೊಂದು ಮೋನುಕಾಕ್ ರೀತಿ ಆಗಿರುತ್ತದೆ ಟ್ರಸ್ಒಂದು ಕಠಿಣ ವಾದಂತಹ ಸಂರಚನೆಯು ಆಗಿರುತ್ತದೆ ಅದರಲ್ಲಿ ಭೀಮ್ ಸ್ಟ್ರಾಟ್ ಹಾಗೂ ಬಾರ್ ವಿರೂಪಗೊಳ್ಳುವುದನ್ನು ತಡೆಗಟ್ಟಲು ಇರುತ್ತದೆ ಟ್ರಸ್ ರೀತಿಯ ಫ್ಯೂಸೆಲಾಜ್ ಸಾಮಾನ್ಯವಾಗಿ ಬಟ್ಟೆ ಹೊದಿಕೆ ಹೊಂದಿರುತ್ತದೆ ಟ್ರಸ್ ರೀತಿಯ ಫ್ಯೂಸೆಲಾಜ್ ಸಂರಚನೆಯು ಸಾಮಾನ್ಯವಾಗಿ ಸ್ಟೀಲ್ ನಳಿಕೆಯಿಂದ ಪರಸ್ಪರ ವೆಲ್ಡ ಮಾಡಿರುತ್ತಾರೆ ಇದರಿಂದ ಟ್ರಸ್ ಪ್ರತಿಯೊಂದು ಭಾಗವು ಟೆನ್ಶನ್ ಮತ್ತು ಕಂಪ್ರೆಷನ್ ಬಲವನ್ನು ನೋಡಿಕೊಳ್ಳುತ್ತದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿಮಾನಗಳು ಸೆಮಿ ಮೋನುಕಾಕ್ ಸಂರಚನೆಯನ್ನು ಹೊಂದಿರುತ್ತವೆ ಈ ಸೆಮಿ ಮೋನುಕಾಕ್ ಸಂರಚನೆ ಪ್ರಾಥಮಿಕವಾಗಿ ಅಳುಮಿನಿಯಂ ಮತ್ತು ಮ್ಯಾಗ್ನಿಷಿಯಂ ಮಿಶ್ರಲೋಹದಿಂದ ತಯಾರಿಸಲಾಗಿರುತ್ತದೆ ಹಾಗೂ ಸ್ಟೀಲ್ ಮತ್ತು ಟೈಟೇನಿಯಮ್ ಹೆಚ್ಚಿನ ತಾಪಮಾನ ಇರುವಂತಹ ಜಾಗಗಳಲ್ಲಿ ನೋಡಬಹುದು ಪ್ರಾಥಮಿಕ ಆದಂತಹ ಬೆಂಡಿಂಗ್ ಬಲವನ್ನು ಲಾಂಜಿರೋನ ನೋಡಿಕೊಳ್ಳುತ್ತದೆ ಅದು ಹಲವಾರು ಆಧಾರದ ಕೇಂದ್ರದಿಂದ ಬಲವನ್ನು ನೋಡಿಕೊಳ್ಳುತ್ತದೆ ಲಾಂಜಿರೋನಗಳನ್ನು ಇನ್ನೂ ಗಟ್ಟಿಯಾಗಿಸಲು ಸ್ಟ್ರಿಂಜರ್ ಬಳಸಲಾಗುತ್ತದೆ ಸ್ಟ್ರಿಂಜರ್ ಲಾಂಜಿರೋನಗಿಂತ ಹಗುರವಾಗಿ ಇರುತ್ತವೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತದೆ ಲಂಬವಾದ ಸಂರಚನಾ ಅಂಗವನ್ನು ಬಲ್ಕ್ ಹೆಡ್ ಅಥವಾ ಚೌಕಟ್ಟು ಅಥವಾ ಫಾರ್ಮರ್ ಎನ್ನುತ್ತೇವೆ ಇಂತಹ ಲಂಬವಾದ ಹಾಗೂ ಹೆಚ್ಚಿನ ಭಾರದ ಅಂಗಗಳನ್ನು ಹಲವಾರು ದೂರದಲ್ಲಿ ಉಪಯೋಗಿಸಲಾಗುತ್ತದೆ ಇವು ಕೇಂದ್ರೀಕೃತವಾದ ಬಲ ಮತ್ತು ಇಲ್ಲಿ ರೆಕ್ಕೆಯನ್ನು ಇಂಜಿನನ್ನು ಸ್ಟಬಿಲೈಜರ್ ಸೇರಿಸುವಂತಹ ಭಾಗವಾಗಿರುತ್ತದೆ ಸ್ಟ್ರಿಂಜರ್ ಲಾಂಜಿರೋನಗಿಂತ ಚಿಕ್ಕದಾಗಿರುತ್ತವೆ ಮತ್ತು ಹಗುರವಾಗಿರುತ್ತವೆ ಮತ್ತು ಸಂಪೂರ್ಣವಾಗಿಸುತ್ತದೆ ಗಟ್ಟಿ ಹಾಗೂ ಭಾರವಾಗಿರುವ ಲಾಂಜಿರೋನ ಬಲ್ಕ್ ಹೆಡ್ಗಳನ್ನು ಮತ್ತು ಫಾರ್ಮರ್ಗಳನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಹಾಗೂ ಇವೆಲ್ಲವೂ ಸ್ಟ್ರಿಂಜರ್ಗಳನ್ನು ಹಿಡಿದಿರುತ್ತವೆ ಸ್ಟ್ರಿಂಜರ್ ಮತ್ತು ಲಾಂಜಿರೋನ ಟೆನ್ಶನ್ ಮತ್ತು ಕಂಪ್ರೆಷನ್ ನೋಡಿಕೊಂಡು ಫ್ಯೂಸೆಲಾಜ್ ಬೆಂಡಿಂಗ್ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುತ್ತದೆ ಸಾಮಾನ್ಯವಾಗಿ ಸ್ಟ್ರಿಂಜರ್ ಒಂದೇ ಭಾಗವಾಗಿದ್ದು ಅಳುಮಿನಿಯಂ ಮಿಶ್ರಲೋಹದಿಂದ ಮಾಡಲಾಗಿರುತ್ತದೆ ಮತ್ತು ಹಲವಾರು ಆಕಾರಗಳನ್ನು ಕ್ಯಾಸ್ಟಿಂಗ್ ದಬ್ಬುವಿಕೆ ಅಥವಾ ಹೊರ ತಳ್ಳುವಿಕೆ ಇಂದ ಮಾಡಲಾಗಿರುತ್ತದೆ ಲಾಂಜಿರೋನ ಸ್ಟ್ರಿಂಜರ್ ತಯಾರಿಸುವ ರೀತಿಯಲ್ಲಿ ಅಲುಮಿನಿಯಂ ಮಿಶ್ರಲೋಹದಿಂದ ಮಾಡಲಾಗುತ್ತದೆ ಇದು ಸೆಸ್ನಾ 206 H ವಿಮಾನವು ಆಗಿದೆ ಇದರಲ್ಲಿ ಒಂದೇ ಪಿಸ್ಟನ್ ಚಾಲಿತ ಇಂಜಿನ್ ಇರುತ್ತದೆ ಹಾಗೂ ಸೆಮಿ ಮೋನುಕಾಕ್ ಸಂರಚನೆಯು ಇರುತ್ತದೆ ಈ ವಿಮಾನಿನಲ್ಲಿ ಮೂರು ಭಾಗಗಳಿವೆ ಮುಂದಿನ ಭಾಗ ಅಂದರೆ ಮುಂದಿನ ತುದಿಯಿಂದ ಈ ಫೈಯರ್ ವಾಲ್ ವರೆಗೆ ಇದು ಮುಂದಿನ ಭಾಗ ಆಗಿರುತ್ತದೆ ನಂತರ ಮಧ್ಯದ ಅಂದರೆ ಈ ಫೈಯರ್ ವಾಲ್ ದಿಂದ ಹಗ್ಗದ ಅಂತಿಮವರಿಗೆ ನಂತರ ಬಾಲದ ಭಾಗ ಅಂದರೆ ಇಲ್ಲಿಂದ ಕೊನೆಯವರೆಗೆ ಹಾಗಾದರೆ ಇದು ರೆಕ್ಕೆಯ ಇನ್ನೊಂದು ರೀತಿಯ ಸಂರಚನೆ ನೀವು ಇಲ್ಲಿ ಮೇಲಿನ ನೋಡಬಹುದು ಇದು ಸೆಸ್ನಾ 206 H ವಿಮಾನ ನೋಡಿ ರೆಕ್ಕೆಯ ಸ್ಥಾನವು ಮೇಲಿನ ರೆಕ್ಕೆಯ ಸ್ಥಾನವಾಗಿದೆ ಇಂತಹ ವಿಮಾನಿನಲ್ಲಿ ರಚಿಸಿರುವ ಬಲ್ಕ್ ಹೆಡ್ ಲಂಬವಾದ ಸ್ಟ್ರಿಂಜರ್ ಬಲಪಡಿಸುವ ಅಂಗ ಮತ್ತು ಚರ್ಮ ಇರುತ್ತದೆ ಇಲ್ಲಿ ಮೂಲಭೂತ ವಸ್ತು 2024 Alclad ಅಲುಮಿನಿಯಂ ಮಿಶ್ರಲೋಹ ಆಗಿದೆ ಇದರಲ್ಲಿ ರಚಿಸಿದ ಮೇಲೆ 2024 T24 ವರೆಗೆ ಉಷ್ಣವನ್ನು ನೀಡಲಾಗುತ್ತದೆ ನಂತರ ಬಣ್ಣವನ್ನು ಹಚ್ಚಿ ತುಕ್ಕು ಹಿಡಿಯದೆ ಇರುವಂತಹ ಪ್ರೈಮರ್ ಹಚ್ಚುತ್ತಾರೆ ಇಂತಹ ಫ್ಯೂಸೆಲಾಜ್ಗಳಲ್ಲಿ ಬಲ್ಕ್ ಹೆಡ್ಗಳನ್ನು ಲೋಹದ ಹಾಳೆಯಿಂದ ಅಥವಾ ಬಲಪಡಿಸಿದ ಲೋಹದ ಹಾಳೆಯಿಂದ ಮಾಡಲಾಗಿರುತ್ತದೆ ಕ್ಯಾಬಿನ್ ಭಾಗದ ಅಂಗಗಳು ರಚಿಸಿರುವ ಬಲ್ಕ್ ಹೆಡ್ ಗಳಿಂದ ಬಲ್ಕ್ ಹೆಡ್ ಗಳನ್ನು U ಆಕಾರದ ವಸ್ತುವಿನಿಂದ ತಯಾರಿಸಲಾಗಿರುತ್ತದೆ ಇದನ್ನು ತಯಾರಿಸುವುದರಲ್ಲಿ ರಚಿಸಿರುವ ಬಲ್ಕ್ ಹೆಡ್ ಲಂಬವಾದ ಸ್ಟ್ರಿಂಜರ್ ಬಲಪಡಿಸುವ ಅಂಗ ಮತ್ತು ಚರ್ಮ ಹೊಂದಿರುತ್ತದೆ ಈ ವಿಮಾನಿನಲ್ಲಿ ನೀವು ಗಮನಿಸಬಹುದು ರೆಕ್ಕೆಗಳು ಲೋಹದಿಂದ ನಿರ್ಮಿಸಲಾಗಿದೆ ಮತ್ತು ಅವುಗಳಿಗೆ ಸ್ಟ್ರಾಟ್ ಬಳಸಲಾಗಿದೆ ಇವೆಲ್ಲವೂ ಸೆಮಿ ಮೋನುಕಾಕ್ ನಿರ್ಮಾಣವಾಗಿವೆ ಮತ್ತು ಎರಡು ಸ್ಪಾರ್ ಉಪಯೋಗಿಸಲಾಗಿದೆ ಪ್ರತಿಯೊಂದು ಇಂಜಿನ್ ಹೊರಗಡೆಯಿಂದ ಒಂದು ಫಲಕವನ್ನು ಹೊಂದಿವೆ ಅದರಲ್ಲಿ ಇಂಧನದ ನಳಿಕೆ ಮತ್ತು ಎಳಿರೋನ ಮತ್ತು ಫ್ಲಪ್ ಬಳಸಲಾಗಿದೆ ಮೇಲಿನ ಹಾಗೂ ಕೆಳಗಿನ ರಿಬ್ಸ್ಗಳ ತುದಿಗಳು ಫಲಕವನ್ನು ಹೊಂದಿರುವುದರಿಂದ ಅವುಗಳು ರಿಬ್ಸ್ ಗಳಿಗೆ ಹೆಚ್ಚು ಗಟ್ಟಿಯಾಗಿ ಮಾಡುತ್ತವೆ ಚರ್ಮವು ನೇರವಾಗಿ ರಿಬ್ಸ್ ಜೊತೆಗೆ ರಿವೆಟ್ ಮಾಡಲಾಗಿರುತ್ತದೆ ಮತ್ತು ಅದು ಪ್ರತಿಯೊಂದು ರಿಬ್ಸ್ ಅಂಗಗಳಿಗೆ ಅಧಿಕವಾದಂತಹ ಶಕ್ತಿಯನ್ನು ನೀಡುತ್ತವೆ ಮೂಗು ಮಧ್ಯ ಹಾಗೂ ಅಂತಿಮದ ರಿಬ್ಸ್ ಭಾಗಗಳಲ್ಲಿ ಸರಿಯಾಗಿ ಮುಂದಿನ ಹಾಗೂ ಹಿಂದಿನ ಸ್ಪಾರ್ ಜೊತೆ ರಿವೆಟ್ ಮಾಡಲಾಗಿರುತ್ತದೆ ಇದರಿಂದ ಏರ್ ಫಾಯ್ಲ್ ಆಕಾರವು ಮೂಡುತ್ತದೆ Alclad ದಿಂದ ಮಾಡಿರುವ ಸ್ಟ್ರಿಂಜರ್ ರಿಬ್ಸ್ಮಧ್ಯದಲ್ಲಿ ಇರುವಂತಹ ಚರ್ಮವನ್ನು ಬಿರುಸಾಗಿ ಮಾಡುತ್ತದೆ ಸ್ಪಾರ್ ವಿವಿಧ ಯಾಂತ್ರಿಕ ಸೌಕರ್ಯದಿಂದ ಮಾಡಲಾಗಿದ್ದು ಅದನ್ನು ಲೋಹದ ಹಾಳೆಯ ಜೊತೆಗೆ ರಿವೆಟ್ ಮಾಡಲಾಗಿರುತ್ತದೆ ಹೀಗಾಗಿ ಸೆಸ್ನಾ 206 H ವಿಮಾನದಲ್ಲಿ ರೆಕ್ಕೆಯನ್ನು ಲೋಹದಿಂದ ತಯಾರಿಸಲಾಗುತ್ತದೆ ಸೆಮಿ ಕ್ಯಾಂಟಿಲಿವರ್ ಸೆಮಿ ಮೋನುಕಾಕ್ ರೀತಿಯ ಎರಡು ಸ್ಪಾರ್ ಹೊಂದಿರುವಂತಹ ವಿಮಾನದಲ್ಲಿ ಇದು ಮುಂದಿನ ಸ್ಪಾರ್ ಪ್ರಮುಖವಾದಂತಹ ಸ್ಪಾರ್ ಇಲ್ಲಿ ರಿವೆಟ್ ಮಾಡಿರುವಂತಹ ರೇಖೆಯನ್ನು ನೀವು ನೋಡಬಹುದು ಹೀಗೆ ಪ್ರಮುಖವಾದಂತಹ ಸ್ಪಾರ್ ಇಲ್ಲಿರುತ್ತದೆ ಅಲ್ಲಿಂದ ಇಲ್ಲಿಯವರೆಗೆ ನಂತರ ಇದು ಹಿಂದಿನ ರೇಖೆ ರಿವೆಟ್ ಮಾಡಿರುವಂತಹ ಹಿಂದಿನ ಸ್ಪಾರ್ ಚರ್ಮದ ಫಲಕವನ್ನು ರಿಬ್ಸ್ ಜೊತೆಗೆ ರಿವೆಟ್ ಮಾಡಲಾಗಿದೆ ರಿಬ್ಸ್ ನೀವು ಇಲ್ಲಿ ನೋಡಬಹುದು ಈ ವಿಮಾನದಲ್ಲಿ ರೆಕ್ಕೆಯು ಬೇರೆ ರಿಬ್ಸ್ ರಿವೆಟ್ ಮಾಡಿರುವಂತಹ ರೇಖೆ ಹೊಂದಿದೆ ಇದು ಮೊದಲನೇ ರಿಬ್ಸ್ ಇದು ಎರಡನೇ ರಿಬ್ಸ್ ಇದು ಮೂರನೇ ರಿಬ್ಸ್ ಇದು ನಾಲ್ಕನೇ ರಿಬ್ಸ್ ನೀವು ರಿವೆಟ್ ಮಾಡಿರುವಂತಹ ರೇಖೆಯನ್ನು ನೋಡಬಹುದು ಹೀಗೆ ರಿಬ್ಸ್ ಇರುತ್ತವೆ ಚರ್ಮದ ಫಲಕವನ್ನು ರಿಬ್ಸ್ ಸ್ಪಾರ್ ಮತ್ತು ಸ್ಟ್ರಿಂಜರ್ ಜೊತೆಗೆ ರಿವೆಟ್ ಮಾಡಲಾಗಿದೆ ಹೀಗೆ ಸಂರಚನೆಯು ಸಂಪೂರ್ಣವಾಗುತ್ತದೆ ನೀವು ಈಗ ರೆಕ್ಕಿಯ ಒಳಗಡೆಯ ಸಂರಚನೆಯನ್ನು ನೋಡಬಹುದು ಇದು ಮೊದಲನೆಯ ಸ್ಪಾರ್ ಆಗಿದೆ ಈ ಮೊದಲನೆಯ ಸ್ಪಾರ್ ರೆಕ್ಕೆಯ ಒಳಗಡೆಯಿಂದ ನೀವು ನೋಡಬಹುದು ರಿಬ್ಸ್ ಎಡಭಾಗದಲ್ಲಿ ನೀವು ರಿಬ್ಸ್ ನೋಡಬಹುದು ಇದು ರಿಬ್ಸ್ ಆಗಿದೆ ರಿಬ್ಸ್ ಟ್ರೈಲಿಂಗ್ ಎಡ್ಚ್ ಹಿಂದಿನ ಸ್ಪಾರ್ ಜೊತೆಗೆ ಸೇರಿಸಲಾಗಿದೆ ಇದು ಹಿಂದಿನ ಸ್ಪಾರ್ ಆಗಿದೆ ನೀವು ನೋಡಬಹುದು ಮತ್ತು ಇದು ಇನ್ನೊಂದು ರಿಬ್ಸ್ ಹೀಗೆ ನೀವು ರೆಕ್ಕೆಯ ಆಂತರಿಕ ಸಂರಚನೆಯನ್ನು ನೋಡಬಹುದು ಇದು ಮುಂದೆ ಇರುವಂತಹ ಸ್ಪಾರ್ ಇದನ್ನು ನೀವು ಒಳಗಡೆಯಿಂದ ನೋಡಬಹುದು ನಂತರ ಇದು ರಿಬ್ಸ್ ಅದರ ಲೀಡಿಂಗ್ ಎಡ್ಚ್ದಲ್ಲಿ ಜೋಡಿಸಲಾಗಿದೆ ಮತ್ತು ಅದರ ಟ್ರೈಲಿಂಗ್ ಎಡ್ಚ್ ಹಿಂದೆ ಇರುವಂತಹ ಸ್ಪಾರ್ ಜೊತೆಗೆ ಸೇರಿಸಲಾಗಿದೆ ಹೀಗಾಗಿ ನಾವು ಇವೆರಡು ಸ್ಪಾರ್ಗಳನ್ನು ಹೊರಗಡೆಯಿಂದ ಸಹಿತ ನೋಡಿದ್ದೇವೆ ಈಗ ನೀವು ಅವುಗಳನ್ನು ಒಳಗಡೆಯಿಂದ ನೋಡಬಹುದು ಇದು ಹಿಂದೆ ಇರುವಂತಹ ಸ್ಪಾರ್ ಇದು ಇನ್ನೊಂದು ರಿಬ್ಸ್ ಹೀಗೆ ಇದು ಇನ್ನೊಂದು ರೀತಿಯ ರೆಕ್ಕೆಯ ಸಂರಚನೆ ಆಗಿದೆ ಇದು ಮೇಲಿನ ವ್ಯಕ್ತಿಯನ್ನು ಹೊಂದಿರುವಂತಹ ಸೈನಸ್ 912 ಮೋಟರ್ ಗ್ಲೈಡರ್ ಆಗಿದೆ ನೀವು ಇಲ್ಲಿ ನೋಡಿದ ಹಾಗೆ ರೆಕ್ಕೆಯು ಮೇಲೆ ಸೇರಿಸಲಾಗಿದೆ ಹೀಗಾಗಿ ಇದು ಇನ್ನೊಂದು ರೀತಿಯ ಮೇಲಿನ ರೆಕ್ಕೆಯನ್ನು ಹೊಂದಿರುವಂತಹ ವಿಮಾನಿನ ಉದಾಹರಣೆ ಆಗಿದೆ ಈಗ ಹೇಗೆ ಈ ಮೇಲಿನ ರೆಕ್ಕೆಯನ್ನು ಫ್ಯೂಸೆಲಾಜ್ ಜೊತೆಗೆ ಸೇರಿಸಲಾಗುತ್ತದೆ ಎಂಬುದನ್ನು ನೋಡೋಣ ಇಲ್ಲಿ ನೀವು ಮೇಲಿನ ರೆಕ್ಕೆಯನ್ನು ಸೇರಿಸಿರುವುದನ್ನು ಸೈನಸ್ 912 ದಲ್ಲಿ ನೋಡಬಹುದು ಇವುಗಳು 2 ಸ್ಪಾರ್ಗಳಾಗಿವೆ ನೀವು ಇವುಗಳನ್ನು ಇಲ್ಲಿಂದ ಇಲ್ಲಿಯವರೆಗೆ ಹರಡಿರುವುದನ್ನು ಗಮನಿಸಬಹುದು ಇಲ್ಲಿ ಬಲಭಾಗದಲ್ಲಿ ಒಂದು ಸೇರಿಸಲಾಗಿದೆ ಇನ್ನೊಂದು ಎಡಭಾಗದಲ್ಲಿ ರೆಕ್ಕೆಯನ್ನು ಸೇರಿಸಲಾಗಿದೆ ಈ ಎರಡು ಸೇರಿಸುವುದನ್ನು ನೀವು ನೋಡಬಹುದು ಇದು ಇನ್ನೊಂದು ಎಡಭಾಗದಲ್ಲಿ ಸೇರಿಸಲಾಗಿದೆ ಎರಡನ್ನು ಹೊರತುಪಡಿಸಿ ಇನ್ನೊಂದು ಸೇರಿಸಲಾಗಿದೆ ಮತ್ತು ಇದು ಮಧ್ಯದಲ್ಲಿದೆ ಹೀಗಾಗಿ ಸಾಮಾನ್ಯವಾಗಿ 3 ಬೋಲ್ಟ್ ದಿಂದ ರೆಕ್ಕೆಯನ್ನು ಹಿಡಿಯಲಾಗಿದೆ ಎರಡು ರೆಕ್ಕೆಯನ್ನು ಮೇಲಿನ ರೆಕ್ಕೆಯನ್ನು ಹೊಂದಿರುವಂತಹ ಸೈನಸ್ 912 ಮೋಟರ್ ಗ್ಲೈಡರ್ದಲ್ಲಿ ಹೀಗಾಗಿ ನೀವು ಈ ಹಂಸ 3 ವಿಮಾನವನ್ನು ನೋಡಬಹುದು ಇದು ಕೆಳಗಡೆ ರೆಕ್ಕೆಯನ್ನು ಹೊಂದಿರುವಂತಹ ವಿಮಾನವಾಗಿದೆ ಇಲ್ಲಿ ನೀವು ರೆಕ್ಕೆಯನ್ನು ಸೇರಿಸಿರುವುದನ್ನು ಗಮನಿಸಬಹುದು ಅದು ಕೆಳಗಡೆ ಆಗಿದೆ ನೀವು ಈಗ ನೋಡುತ್ತಿರುವುದು ಹಂಸ 3 ವಿಮಾನ ರೆಕ್ಕೆಯ ಸೇರಿಸುವುದನ್ನು ಇಲ್ಲಿ ಇದು ನೀವು ನೋಡುತ್ತಿರುವುದು ಬಲಭಾಗದ ಮುಂದಿನ ರೆಕ್ಕೆಯನ್ನು ಸೇರಿಸಲು ಉಪಯೋಗಿಸುವಂತಹ ಬೋಲ್ಟ್ ಹಿಂದಿನ ಭಾಗದಲ್ಲಿ ಇನ್ನೊಂದು ರೀತಿಯಲ್ಲಿ ಸೇರಿಸಲಾಗಿದೆ ನೀವು ನೋಡಬಹುದು ಈ ಚಿಲಿಕದಲ್ಲಿ ಕ್ರಿಪ್ ಚಿನ್ಹೆ ಇದೆ ಹಾಗೂ ಇದು ಬಲಭಾಗದ ರೆಕ್ಕೆಯ ಹಿಂದಿನ ಸೇರಿಸುವಿಕೆ ಆಗಿದೆ ಅದೇ ರೀತಿ ಎಡಭಾಗದ ರೆಕ್ಕೆಯಲ್ಲಿ ಸೇರಿಸಲಾಗಿದೆ ಒಂದು ಮುಂದಿನ ಭಾಗದಲ್ಲಿ ಮತ್ತು ಇನ್ನೊಂದು ಹಿಂದಿನ ಭಾಗದಲ್ಲಿ ಇದು ಹಿಂದಿನ ಭಾಗದಲ್ಲಿ ಸೇರಿಸಲಾಗಿರುವ ಚಿಲಿಕ ಆಗಿದೆ ಅದರಲ್ಲಿ ಒಂದು ವಾಷರ್ ಕೂಡ ಇದೆ ಮತ್ತು ಅದೇ ರೀತಿಯಲ್ಲಿ ಎಡಗಡೆಯ ರೆಕ್ಕೆಯ ಮುಂಭಾಗದಲ್ಲಿ ಇದೆ ಹಾಗೆ ನೀವು ಎಡಗಡೆಯ ರೆಕ್ಕೆಯ ಮುಂಭಾಗದಲ್ಲಿ ನೋಡಿದಾಗ ಈ ಚಿಲಿಕ ಗಮನಿಸಬಹುದು ಹಾಗಾದರೆ ಎಡಗಡೆಯ ರೆಕ್ಕೆಯ 2 ಸೇರಿಸುವಂತಹದ್ದನ್ನು ನೀವು ನೋಡಿದ್ದೀರಾ ಮತ್ತು ಬಲಭಾಗದ ರೆಕ್ಕೆಯು ಕೂಡ ಗಮನಿಸಿದ್ದೀರ ಗಮನಿಸಿ ಹಾಗಾದರೆ ಈ ರೆಕ್ಕೆಗಳನ್ನು ಸೇರಿಸಲು 4 ಚಿಲಿಕಗಳನ್ನು ಉಪಯೋಗಿಸಲಾಗಿದೆ ಎರಡು ಎಡಭಾಗದ ರೆಕ್ಕೆಯಲ್ಲಿ ಮತ್ತು ಎರಡು ಬಲಭಾಗದ ರೆಕ್ಕೆಯಲ್ಲಿ ಎರಡು ಮುಂದೆ ಹಾಗೂ ಎರಡು ಹಿಂದೆ ಉಪಯೋಗಿಸಲಾಗಿದೆ ಈ ರೀತಿ ನಾವು ಈಗ ಹಂಸ 3 ವಿಮಾನವನ್ನು ನೋಡುತ್ತಿದ್ದೇವೆ ಇಲ್ಲಿ ನೀವು ರೋಟಕ್ಸ್ 914 F3 ಇಂಜಿನ್ ನೋಡಬಹುದು ಇದು ಇಂಜಿನ್ ಸೇರಿಸುವಂತಹ ಜಾಗವು ಫೈಯರ್ ವಾಲ್ಗೆ ಸೇರಿಸಲಾಗಿದೆ ಇದು ಫೈಯರ್ ವಾಲ್ ಇವು ಇಂಜಿನ್ ಸೇರಿಸಲು ಉಪಯೋಗಿಸುವಂತಹ ಚಿಲಿಕಗಳುಎರಡು ಬಲಭಾಗದಲ್ಲಿ ಇದು ಮೇಲೆ ಸೇರಿಸುವಂತಹ ಚಿಲಿಕ ಕೆಳಗೆ ಸೇರಿಸುವಂತಹ ಚಿಲಿಕ ಅದೇ ರೀತಿ ಎಡಭಾಗದಲ್ಲಿಯು ಇರುತ್ತದೆ ಹೀಗಾಗಿ ಇಂತಹ 4 ಚಿಲಿಕಗಳನ್ನು ಉಪಯೋಗಿಸಿ ಇಂಜಿನ್ ಫೈಯರ್ ವಾಲ್ಗೆ ಸೇರಿಸಲಾಗಿದೆ ಈ ಇಂಜಿನ್ ಮುಂದೆ ಇಂಜಿನ್ ಚೌಕಟ್ಟಿನ ಜೊತೆಗೆ 4 ಜಾಗಗಳಲ್ಲಿ ರಬ್ಬರ್ ಉಪಯೋಗಿಸಿಕೊಂಡು ಕಂಪನ ಆಗದೇ ಇರುವ ರೀತಿಯಲ್ಲಿ ಸೇರಿಸಲಾಗುತ್ತದೆ ನೀವು ಈ 4 ಜಾಗಗಳನ್ನು ಗಮನಿಸಬಹುದು ಇದು ಎಡಭಾಗದಲ್ಲಿನ ಕೆಳಗಡೆ ಕೇಂದ್ರ ಇದು ಎಡಭಾಗದಲ್ಲಿ ಮೇಲಿನ ಕೇಂದ್ರ ಅದೇ ರೀತಿ ಎರಡು ಕೇಂದ್ರಗಳು ಬಲಭಾಗದಲ್ಲಿ ಮೇಲೆ ಮತ್ತು ಕೆಳಗಡೆ ಇರುತ್ತವೆ ಹಾಗೆ ಈಗ ನಾವು ಹಂಸ 3 ವಿಮಾನಿನ ಲ್ಯಾಂಡಿಂಗ್ ಗೇರ್ ಗಮನಿಸುತ್ತಿದ್ದರು ಇದು ಸ್ಥಿರಗೊಳಿಸಿದ ಲ್ಯಾಂಡಿಂಗ್ ಗೇರ್ ಆಗಿದೆ ಇದು 8 ಚಿಲಿಕಗಳನ್ನು ಉಪಯೋಗಿಸಿ ಫ್ಯೂಸೆಲಾಜ್ ಜೊತೆ ಸೇರಿಸಲಾಗಿದೆ 4 ಚಿಲಿಕಗಳನ್ನು ಬಲಭಾಗದಲ್ಲಿ ಉಪಯೋಗಿಸಲಾಗಿದೆ ಇದು ಲ್ಯಾಂಡಿಂಗ್ ಗೇರ್ ಸೇರಿಸುವ ಬ್ರಾಕೆಟ್ ಆಗಿದೆ ಎರಡು ಚಿಲಿಕಗಳನ್ನು ಮುಂದೆ ಹಾಗೂ ಎರಡು ಚಿಲಿಕಗಳನ್ನು ಹಿಂದೆ ಉಪಯೋಗಿಸಲಾಗಿದೆ ಹೀಗಾಗಿ ಒಟ್ಟು 4 ಚಿಲಿಕಗಳನ್ನು ಬಲಭಾಗದಲ್ಲಿ ಮತ್ತು ಅದೇ ರೀತಿ 4 ಚಿಲಿಕಗಳನ್ನು ಎಡಭಾಗದಲ್ಲಿ ಉಪಯೋಗಿಸಲಾಗಿದೆ ಹೀಗೆ ಚಿಲಿಕಗಳನ್ನು ಉಪಯೋಗಿಸಿ ಲ್ಯಾಂಡಿಂಗ್ ಗೇರ್ ಫ್ಯೂಸೆಲಾಜ್ ಜೊತೆ ಸೇರಿಸಲಾಗಿದೆ ಈಗ ನಾವು ಸೆಸ್ನಾ 206 ವಿಮಾನವನ್ನು ಗಮನಿಸೋಣ ಇದರಲ್ಲಿ ಒಂದು ಪ್ರಮುಖ ಲ್ಯಾಂಡಿಂಗ್ ಗೇರ್ ಮತ್ತು ಮೂಗಿನ ಲ್ಯಾಂಡಿಂಗ್ ಗೇರ್ ಇದೆ ಇದರಲ್ಲಿ ಲ್ಯಾಂಡಿಂಗ್ ಗೇರ್ ಸಂರಚನೆಯು ಸ್ಥಿರವಾಗಿದೆ ನೀವು ಪ್ರಮುಖ ಲ್ಯಾಂಡಿಂಗ್ ಗೇರ್ ಎಡಭಾಗದಲ್ಲಿ ನೋಡಬಹುದು ಅದೇ ರೀತಿ ಬಲಭಾಗದಲ್ಲಿ ಪ್ರಮುಖ ಲ್ಯಾಂಡಿಂಗ್ ಗೇರ್ ಗಮನಿಸಬಹುದು ಇದು ಮೂಗಿನ ಲ್ಯಾಂಡಿಂಗ್ ಗೇರ್ ಆಗಿರುತ್ತದೆ ಮತ್ತು ಅದು ಸ್ಥಿರವಾಗಿ ಇರುತ್ತದೆ ಹೀಗೆ ನೀವು ಮೂಗಿನ ಲ್ಯಾಂಡಿಂಗ್ ಗೇರ್ ಸೇರಿಸುವುದನ್ನು ಗಮನಿಸಬಹುದು ಇದು ಎಡಭಾಗದಲ್ಲಿ ಮೊದಲನೇ ಸೇರಿಸುವ ಭಾಗವಾಗಿದೆ ಎರಡನೇ ಭಾಗದಲ್ಲಿ ಇದು ಮತ್ತು ಮೂರನೇ ಭಾಗದಲ್ಲಿ ಇದು ಆಗಿದೆ ಹೀಗಾಗಿ ನೀವು ಇಲ್ಲಿ ಮೂರು ಸೇರಿಸುವಂತಹ ಬೋಲ್ಟ್ಗಳನ್ನು ನೋಡಬಹುದು ಅವು ಪ್ರಮುಖ ಲ್ಯಾಂಡಿಂಗ್ ಗೇರ್ನನ್ನು ಫ್ಯೂಸೆಲಾಜ್ ಜೊತೆ ಸೇರಿಸುತ್ತವೆ ಇದು ಎಡಭಾಗದ ಲ್ಯಾಂಡಿಂಗ್ ಗೇರ್ ಸೇರಿಸುವುದು ಆಗಿದೆ ಅದೇ ರೀತಿ ಇಂತಹ ಸೇರಿಸುವ ಪ್ರಕ್ರಿಯೆ ಬಲ ಭಾಗದಲ್ಲಿ ಇರುತ್ತದೆ ಈಗ ನೀವು ಸೆಸ್ನಾ 206 ವಿಮಾನಿನ ಲ್ಯಾಂಡಿಂಗ್ ಗೇರ್ ನೋಡಬಹುದು ಇದು ಮೊದಲನೇ ಸೇರಿಸುವ ಕೇಂದ್ರ ಮತ್ತು ಎರಡನೇ ಸೇರಿಸುವ ಕೇಂದ್ರವು ಇಲ್ಲಿ ಇರುತ್ತದೆ ಇವು 2 ಸ್ಥಿರವಾಗಿ ಸೇರಿಸುವಂತಹ ಸೆಸ್ನಾ 206 ವಿಮಾನಿನ ಮೂಗಿನ ಲ್ಯಾಂಡಿಂಗ್ ಗೇರ್ ಆಗಿರುತ್ತವೆ ಇದು ತಿರುಗಾಡಿಸುವ ಬೆಲ್ ಕ್ರಾಂಕ್ ಆಗಿದೆ ನೀವು ಸೆಸ್ನಾ 206 ವಿಮಾನಿನ ಮೂಗಿನ ಲ್ಯಾಂಡಿಂಗ್ ಗೇರ್ ಸೇರಿಸುವುದನ್ನು ಗಮನಿಸಬಹುದು ಇದು ಒಂದು ಸೇರಿಸುವುದು ಮತ್ತು ಇದು ಇನ್ನೊಂದು ಸೇರಿಸುವುದು ಆಗಿರುತ್ತದೆ ಎರಡು ಸೆಸ್ನಾ 206 ವಿಮಾನಿನ ಮೂಗಿನ ಲ್ಯಾಂಡಿಂಗ್ ಗೇರ್ ಸೇರಿಸುವುದರಲ್ಲಿ ಪ್ರಮುಖವಾಗಿರುತ್ತದೆ ಇವುಗಳಲ್ಲಿ ನೀವು ಇನ್ನೂ ಕೆಲವೊಂದು ವಿಷಯಗಳನ್ನು ನೋಡಬಹುದು ನೀವು ಸ್ಟಿಯರಿಂಗ್ ರೋಡ್ ಇದು ಸ್ಟಿಯರಿಂಗ್ ಸೇರಿಸುವಿಕೆ ಇದು ಸ್ಟಿಯರಿಂಗ್ ಬಾಹು ಅಥವಾ ಸ್ಟಿಯರಿಂಗ್ ಬೆಲ್ ಕ್ರಾಂಕ್ ಆಗಿದೆ ಒಂದು ರೋಡ್ ಇಲ್ಲಿದೆ ಮತ್ತು ಇನ್ನೊಂದು ಇಲ್ಲಿ ಒಳಗಡೆ ಸೇರಿಸಿರುವುದು ಗಮನಿಸಬಹುದು ಹೀಗೆ ಎರಡು ಸ್ಟಿಯರಿಂಗ್ ರೋಡ್ಗಳು ಮೂಗಿನ ಲ್ಯಾಂಡಿಂಗ್ ಗೇರ್ಗೆ ಆಗಿದೆ ಇಲ್ಲಿ ಶಿಮ್ಮಿ ಡ್ಯಾಮ್ಪೆರ್ ಇರುತ್ತದೆ ಇದು ಶಿಮ್ಮಿ ಡ್ಯಾಮ್ಪೆರ್ ಜಾಗ ಮತ್ತು ಇದು ಓಲಿಯೋ ನ್ಯೂಮಟಿಕ್ ಸ್ಟ್ರಾಟ್ ಮತ್ತುಇದು ಮೂಗಿನ ಗೇರ್ ಫೋರ್ಕ್ ನೀವು ಮೂಗಿನ ಗೇರ್ ಫೋರ್ಕ್ ಇಲ್ಲಿ ನೋಡಬಹುದು ಈಗ ನಾವು ಪೈಪರ್ ಸರತೋಗ ವಿಮಾನವನ್ನು ಗಮನಿಸೋಣ ಇದರಲ್ಲಿ ಹಿಂದೆತೆಗೆದುಕೊಳ್ಳಬಹುದಾದ ಲ್ಯಾಂಡಿಂಗ್ ಗೇರ್ ಇರುತ್ತದೆ ನೀವು ಪೈಪರ್ ಸರತೋಗ ವಿಮಾನದ ಬಲಭಾಗದ ಪ್ರಮುಖ ಲ್ಯಾಂಡಿಂಗ್ ಗೇರ್ ನೋಡಬಹುದು ಇವು ಲ್ಯಾಂಡಿಂಗ್ ಗೇರ್ ಸೇರಿಸುವ ಕೇಂದ್ರಗಳಾಗಿವೆ ಇದು ಲ್ಯಾಂಡಿಂಗ್ ಗೇರ್ ಸೇರಿಸುವ ಬ್ರಾಕೆಟ್ ಆಗಿದೆ 4 ಚಿಲಿಕಗಳು 1 2 3 ಮತ್ತು ಇನ್ನೊಂದು ಹಿಂದೆ ಇರುತ್ತದೆ ಈ 4 ಚಿಲಿಕಗಳು ಮತ್ತು 1 ಸೇರಿಸುವಿಕೆ ಇಲ್ಲಿರುತ್ತದೆ ಇವು ಪ್ರಮುಖ ಲ್ಯಾಂಡಿಂಗ್ ಗೇರ್ನನ್ನು ಫ್ಯೂಸೆಲಾಜ್ ಜೊತೆಗೆ ಸೇರಿಸುತ್ತವೆ ನೀವು ಇಲ್ಲಿ ಸ್ಪ್ರಿಂಗ್ ನೋಡಬಹುದು ಇದು ಹಿಂದೆತೆಗೆದುಕೊಳ್ಳಬಹುದಾದ ಲ್ಯಾಂಡಿಂಗ್ ಗೇರ್ ಆಗಿರುವುದರಿಂದ ಸ್ಪ್ರಿಂಗ್ದಲ್ಲಿ ಕೊಕ್ಕಿಯನ್ನು ನೋಡಬಹುದು ಇದು ಕೆಳಗೆ ಲಾಕ್ ಮಾಡುವಂತಹ ಕೊಕ್ಕೆ ಆಗಿದೆ ಇದು ಸ್ವಿಚ್ಗಳು ಇಲೆಕ್ಟ್ರಾನಿಕ್ ಸ್ವಿಚ್ಗಳು ಕೆಳಗೆ ಲಾಕ್ ಮಾಡುವಂತಹ ಸ್ವಿಚ್ ಮತ್ತು ಓಲಿಯೋ ನ್ಯೂಮಟಿಕ್ ಸ್ಟ್ರಾಟ್ ಲಾಕ್ ಅಂಗಗಳು ಚಕ್ರಗಳು ಮತ್ತು ಬ್ರೇಕ್ ಘಟಕ ಇದು ಆಗಿರುತ್ತದೆ ಹೀಗೆ ಇದು ಪೈಪರ್ ಸರತೋಗ ವಿಮಾನ ನೀವು ಪೈಪರ್ ಸರತೋಗ ವಿಮಾನದ ಲ್ಯಾಂಡಿಂಗ್ ಗೇರ್ ನೋಡಬಹುದು ಇದು ಹಿಂದೆತೆಗೆದುಕೊಳ್ಳಬಹುದಾದ ಲ್ಯಾಂಡಿಂಗ್ ಗೇರ್ ಆಗಿರುತ್ತದೆ ಈಗ ಹಿಂದೆತೆಗೆದುಕೊಳ್ಳಬಹುದಾದ ಕ್ರಿಯೆಯನ್ನು ಗಮನಿಸುತ್ತೀರಾ ಪೈಪರ್ ಸರತೋಗ ವಿಮಾನದ ಹಿಂದೆತೆಗೆದುಕೊಳ್ಳಬಹುದಾದ ಮತ್ತು ಮುಂದೆ ಹೋಗುವಂತಹ ಕ್ರಿಯೆಯನ್ನು ಗಮನಿಸುತ್ತೀರಾ ಮೇಲೆ ನೀವು ಲ್ಯಾಂಡಿಂಗ್ ಗೇರ್ ಗಮನಿಸಿದ್ದೀರಾ ಈ 3 ಲ್ಯಾಂಡಿಂಗ್ ಗೇರ್ ಅಂದರೆ 2 ಪ್ರಮುಖವಾದಂತಹ ಲ್ಯಾಂಡಿಂಗ್ ಗೇರ್ ಮತ್ತು ಒಂದು ಮೂಗಿನ ಲ್ಯಾಂಡಿಂಗ್ ಗೇರ್ ಅವುಗಳನ್ನು ಹಿಂದೆ ತೆಗೆದುಕೊಂಡಿದ್ದೇನೆ ಅವು ನೀಲಿ ಹೋಗಿವೆ ಈಗ ನಾವು ಹೇಗೆ ಲ್ಯಾಂಡಿಂಗ್ ಗೇರ್ ಕೆಳಗಡೆ ಬರುತ್ತವೆ ಎನ್ನುವುದನ್ನು ಗಮನಿಸೋಣ ಕೆಳಗೆ ನೀವು ನಿಧಾನವಾಗಿ ಕೆಳಗೆ ಚಲಿಸುತ್ತಿರುವ ಲ್ಯಾಂಡಿಂಗ್ ಗೇರ್ ಗಮನಿಸಬಹುದು ಸಂಪೂರ್ಣವಾಗಿ ಕೆಳಗೆ ಈಗ ಬಂದಿವೆ ಮತ್ತು ಲಾಕ್ ಆಗಿವೆ 3 ಲ್ಯಾಂಡಿಂಗ್ ಗೇರ್ ಸಂಪೂರ್ಣವಾಗಿ ಕೆಳಗೆ ಬಂದಿವೆ ಮತ್ತು ಲಾಕ್ ಆಗಿವೆ ಇದು ತುರ್ತುಸ್ಥಿತಿಯ ಪರಿಶೀಲನೆ ಆಗಿರುತ್ತದೆ ಈಗ ನಾವು ಪುನಹ ಲ್ಯಾಂಡಿಂಗ್ ಗೇರ್ ಸಾಮಾನ್ಯವಾಗಿ ಹಿಂದೆತೆಗೆದುಕೊಳ್ಳುವುದನ್ನು ಪರಿಶೀಲನೆ ಮಾಡೋಣ ನೀವು ಗಮನಿಸಬಹುದು ಲ್ಯಾಂಡಿಂಗ್ ಗೇರ್ ಮೇಲೆ ಹೋಗುತ್ತಿವೆ ಮೇಲೆ ಈಗ ನಾವು ಲ್ಯಾಂಡಿಂಗ್ ಗೇರ್ ಸಂಪೂರ್ಣವಾಗಿ ಹಿಂದಿ ಹೋಗಿರುವುದನ್ನು ಗಮನಿಸಬಹುದು ಈಗ ತುರ್ತುಸ್ಥಿತಿಯ ಮುಂದೆ ಹೋಗುವುದನ್ನು ನಾವು ಗಮನಿಸೋಣ ತುರ್ತು ಸ್ಥಿತಿಯಲ್ಲಿ ಕೆಳಗಡೆ ನೀವು ಗಮನಿಸಬಹುದು ತುರ್ತುಸ್ಥಿತಿಯಲ್ಲಿನ ಆಯ್ಕೆಯನ್ನು ಆರಂಭಿಸಲಾಗಿದೆ ಮತ್ತು ಲ್ಯಾಂಡಿಂಗ್ ಗೇರ್ ಕೆಳಗಡೆ ಬೀಳುತ್ತಿವೆ ಲ್ಯಾಂಡಿಂಗ್ ಗೇರ್ ಕೆಳಗಡೆ ಬಂದಿವೆ ಮತ್ತು ಲಾಕ್ ಆಗಿವೆ ಅವು ತುರ್ತುಸ್ಥಿತಿಯಲ್ಲಿನ ಆಯ್ಕೆಯನ್ನು ಮಾಡಿದಮೇಲೆ ಕೆಳಗಡೆ ಬಂದಿವೆ ಸೆಸ್ನಾ 206 ವಿಮಾನಿನ ಬಾಲವು ಲಂಬವಾದ ಸ್ಟಬಿಲೈಜರ್ ರಡ್ಡರ್ ಅಡ್ಡ ಸ್ಟಬಿಲೈಜರ್ ಎಲಿವೇಟರ್ ಮತ್ತು ಎಲಿವೇಟರ್ ಟ್ರಿಮ್ ಟ್ಯಾಬ್ ಹೊಂದಿರುತ್ತದೆ ನೀವು ಗಮನಿಸಬಹುದು ಲಂಬವಾದ ಸ್ಟಬಿಲೈಜರ್ 2 ಸ್ಪಾರ್ ಹೊಂದಿದೆ ಮೊದಲನೇ ಸ್ಪಾರ್ ಎರಡನೇ ಸ್ಪಾರ್ ಮತ್ತು ರಿಬ್ಸ್ ಚರ್ಮ ಸ್ಪಾರ್ ಮತ್ತು ರಿಬ್ಸ್ ಜೊತೆಗೆ ರಿವೆಟ್ ಮಾಡಲಾಗಿದೆ ಅದೇ ರೀತಿ ರಡ್ಡರ್ ದಲ್ಲಿ ರಡ್ಡರ್ ಕೂಡ ಸ್ಪಾರ್ ಹೊಂದಿದೆ ನೀವು ಸ್ಪಾರ್ ಮತ್ತು ರಿಬ್ಸ್ ನೋಡಬಹುದು ಚರ್ಮ ಮತ್ತೆ ಸ್ಪಾರ್ ಮತ್ತು ರಿಬ್ಸ್ ಜೊತೆಗೆ ರಿವೆಟ್ ಮಾಡಲಾಗಿದೆ ಈ ರಡ್ಡರ್ ಲಂಬವಾದ ಸ್ಟಬಿಲೈಜರ್ ಜೊತೆಗೆ 3 ಚಿಲಿಕಗಳ ಉಪಯೋಗ ಮಾಡಿ ಸೇರಿಸಲಾಗಿದೆ ಇಲ್ಲಿ ನೀವು 3 ಚಿಲಿಕಗಳನ್ನು ಗಮನಿಸಬಹುದು ಇಲ್ಲಿ ಒಂದು ಕೆಳಗಡೆ ಬೋಲ್ಟ್ ನೀವು ಗಮನಿಸಬಹುದು ಮತ್ತು ಮಧ್ಯದಲ್ಲಿ ಬೋಲ್ಟ್ ಹಾಗೂ ಮೇಲೆ ಬೋಲ್ಟ್ ಉಪಯೋಗಿಸಲಾಗಿದೆ ನೀವು ಮೇಲೆ ಉಪಯೋಗಿಸುವಂತಹ ರಡ್ಡರ್ಗೋಸ್ಕರ ಚಿಲಿಕ ಇಲ್ಲಿ ಗಮನಿಸಬಹುದು ಇದು ಮಧ್ಯದಲ್ಲಿ ಉಪಯೋಗಿಸುವಂತಹ ಬೋಲ್ಟ್ ಮತ್ತು ಇದು ಕೆಳಗಡೆಯ ಬೋಲ್ಟ್ ಆಗಿರುತ್ತದೆ ಪುನಹ ಅಡ್ಡ ಸ್ಟಬಿಲೈಜರ್ ಗಮನಿಸಿದರೆ ಇಲ್ಲಿಯೂ ಮುಂದಿನ ಸ್ಪಾರ್ ಮತ್ತು ಹಿಂದಿನ ಸ್ಪಾರ್ ನೋಡಬಹುದು ಇದರಲ್ಲಿಯೂ ರಿಬ್ಸ್ ಇರುತ್ತದೆ ಮತ್ತು ಚರ್ಮ ಸ್ಪಾರ್ ಮತ್ತು ರಿಬ್ಸ್ ಜೊತೆಗೆ ರಿವೆಟ್ ಮಾಡಲಾಗಿದೆ ಅದೇ ರೀತಿ ಎಲಿವೇಟರ್ ಕೂಡ ಸ್ಪಾರ್ ಮತ್ತು ರಿಬ್ಸ್ ಹೊಂದಿರುತ್ತದೆ ಚರ್ಮ ಮತ್ತೆ ಸ್ಪಾರ್ ಮತ್ತು ರಿಬ್ಸ್ ಜೊತೆಗೆ ರಿವೆಟ್ ಮಾಡಲಾಗಿದೆ ಸಮತೋಲನ ಮಾಡುವಂತಹ ತೂಕವು ಎಲಿವೇಟರ್ ಮುಂದಿನ ಕೀಲು ರೇಖೆಯಲ್ಲಿ ಇರುತ್ತದೆ ನೀವು ನೋಡಬಹುದು ಇವೆಲ್ಲವೂ ಸಮತೋಲನ ಮಾಡುವಂತಹ ತೂಕಗಳಾಗಿ ಇರುತ್ತವೆ ಒಂದು ಬಲಭಾಗದಲ್ಲಿ ಮತ್ತೊಂದು ಎಡ ಭಾಗದಲ್ಲಿ ಇರುತ್ತದೆ ಇಲ್ಲಿ ನೀವು ಎಲಿವೇಟರ್ ಟ್ರಿಮ್ ಟ್ಯಾಬ್ ಗಮ ಗಮನಿಸಬಹುದು ಇವುಗಳಲ್ಲಿಯೂ ಕೂಡ ರಿಬ್ಸ್ ಮತ್ತು ಚರ್ಮ ರಿಬ್ಸ್ ಜೊತೆಗೆ ರಿವೆಟ್ ಮಾಡಿರುವುದನ್ನು ಗಮನಿಸಬಹುದು ಎಲಿವೇಟರ್ ಸೇರಿಸಿರುವುದು ನೀವು ಗಮನಿಸಬಹುದು ಎಲಿವೇಟರ್ ಅಡ್ಡ ಸ್ಟಬಿಲೈಜರ್ ಮೇಲೆ ಸೇರಿಸಿರುತ್ತಾರೆ ನೀವು ಗಮನಿಸಬಹುದು ಅದೇ ರೀತಿ ಇಂತಹ ಸೇರಿಸುವಿಕೆಯನ್ನು ಎಡಭಾಗದಲ್ಲಿ ನೋಡಬಹುದು ಹೀಗಾಗಿ ಬಲಭಾಗದಲ್ಲಿ ನೀವು ಎಲಿವೇಟರ್ ಸೇರಿಸುವ ಬೋಲ್ಟ್ವನ್ನು ನೋಡಬಹುದು ಈ ರೋಡ್ ಸೇರಿಸಿರುವುದು ಎಲಿವೇಟರ್ ಟ್ರಿಮ್ ಟ್ಯಾಬ್ ಗೋಸ್ಕರ ಇದು ಎಲಿವೇಟರ್ ಟ್ರಿಮ್ ಟ್ಯಾಬ್ ಎಲಿವೇಟರ್ ಟ್ರಿಮ್ ಟ್ಯಾಬ್ ನಿಯಂತ್ರಿಸುವ ಸೇರಿಸುವಿಕೆಯನ್ನು ನೀವು ಗಮನಿಸಿದ್ದೀರಾ ಇದು ಎಲಿವೇಟರ್ ಟ್ರಿಮ್ ಟ್ಯಾಬ್ ಸೇರಿಸುವಿಕೆ ಎಲಿವೇಟರ್ ಟ್ರಿಮ್ ಟ್ಯಾಬ್ ಕೀಲು ಉಪಯೋಗಿಸಿಕೊಂಡು ಸೇರಿಸಲಾಗಿದೆ ಈ ಕೀಲು ಕೀಲು ರೇಖೆ ಇಲ್ಲಿದೆ ಇಲ್ಲಿ ಸೇರಿಸಲಾಗಿದೆ ಸೆಸ್ನಾ 206 ವಿಮಾನಿನ ಬಾಲವು ಸಂಪೂರ್ಣವಾಗಿ ಕ್ಯಾಂಟಿಲಿವರ್ ಆಗಿದ್ದು ಲೋಹದಿಂದ ತಯಾರಿಸಲಾಗುತ್ತದೆ ಅದು ಲಂಬ ಸ್ಟಬಿಲೈಜರ್ ರಡ್ಡರ್ ಅಡ್ಡ ಸ್ಟಬಿಲೈಜರ್ ಎಲಿವೇಟರ್ ಮತ್ತು ಎಲಿವೇಟರ್ ಟ್ರಿಮ್ ಟ್ಯಾಬ್ ಹೊಂದಿರುತ್ತದೆ